ಆವಿಷ್ಕಾರದ ಹಕ್ಕುಸ್ವಾಮ್ಯತೆಯನ್ನು ನಿರ್ಧರಿಸಲು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಕೈಗೊಳ್ಳುವುದರಿಂದ ಆವಿಷ್ಕಾರದ ಹಕ್ಕುಸ್ವಾಮ್ಯತೆಯನ್ನು ನಿರ್ಧರಿಸಲು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಕೈಗೊಳ್ಳುವುದರಿಂದ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟಕ್ಕೆ ಕನಿಷ್ಠ 5 ಕಾರಣಗಳಿವೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟಕ್ಕೆ ಕನಿಷ್ಠ 5 ಕಾರಣಗಳಿವೆ ಮೊದಲನೆಯದು ವೆಚ್ಚ ಮೊದಲನೆಯದು ವೆಚ್ಚ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದ ವೆಚ್ಚವು ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸುವ ವೆಚ್ಚಕ್ಕಿಂತ ತೀರಾ ಕಡಿಮೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದ ವೆಚ್ಚವು ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸುವ ವೆಚ್ಚಕ್ಕಿಂತ ತೀರಾ ಕಡಿಮೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ಅನುಮೋದನೆಯನ್ನು ಪಡೆಯುವ ಅವಕಾಶವನ್ನು ಸೂಚಿಸುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ಅನುಮೋದನೆಯನ್ನು ಪಡೆಯುವ ಅವಕಾಶವನ್ನು ಸೂಚಿಸುತ್ತದೆ ಇದು ಅಪಾಯವನ್ನು ತಗ್ಗಿಸುವ ಪ್ರಯತ್ನವಾಗಿದೆ ಇದು ಅಪಾಯವನ್ನು ತಗ್ಗಿಸುವ ಪ್ರಯತ್ನವಾಗಿದೆ ಆದ್ದರಿಂದ ನೀವು ಹೆಚ್ಚು ಜನದಟ್ಟಣೆಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಪೇಟೆಂಟ್ ಕಾನೂನಿನಲ್ಲಿ ಕೆಲವು ಆಕ್ಷೇಪಣೆಗಳು ಅಥವಾ ವಿನಾಯಿತಿಗಳ ಕಾರಣದಿಂದಾಗಿ ಆವಿಷ್ಕಾರಕ್ಕೆ ಪೇಟೆಂಟ್ ನೀಡದಿದ್ದರೆ ಪೇಟೆಂಟ್ ಸಲ್ಲಿಸುವ ಬದಲು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ನೀವು ಪಡೆದರೆ ನೀವು ವೆಚ್ಚವನ್ನು ಉಳಿಸುತ್ತೀರಿ ಆದ್ದರಿಂದ ನೀವು ಹೆಚ್ಚು ಜನದಟ್ಟಣೆಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಪೇಟೆಂಟ್ ಕಾನೂನಿನಲ್ಲಿ ಕೆಲವು ಆಕ್ಷೇಪಣೆಗಳು ಅಥವಾ ವಿನಾಯಿತಿಗಳ ಕಾರಣದಿಂದಾಗಿ ಆವಿಷ್ಕಾರಕ್ಕೆ ಪೇಟೆಂಟ್ ನೀಡದಿದ್ದರೆ ಪೇಟೆಂಟ್ ಸಲ್ಲಿಸುವ ಬದಲು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ನೀವು ಪಡೆದರೆ ನೀವು ವೆಚ್ಚವನ್ನು ಉಳಿಸುತ್ತೀರಿ ಪೇಟೆಂಟ್ ಪಡೆಯದ ಆವಿಷ್ಕಾರಕ್ಕೆ ಕಾರಣವಾಗುವ ಆಕ್ಷೇಪಣೆಗಳು ಇರಬಹುದು ಪೇಟೆಂಟ್ ಪಡೆಯದ ಆವಿಷ್ಕಾರಕ್ಕೆ ಕಾರಣವಾಗುವ ಆಕ್ಷೇಪಣೆಗಳು ಇರಬಹುದು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಮಾಡುವ ಪ್ರಮುಖ ಕಾರಣವೆಂದರೆ ವೆಚ್ಚವನ್ನು ಕಡಿಮೆ ಮಾಡುವುದು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಮಾಡುವ ಪ್ರಮುಖ ಕಾರಣವೆಂದರೆ ವೆಚ್ಚವನ್ನು ಕಡಿಮೆ ಮಾಡುವುದು ಎರಡನೆಯ ಕಾರಣವೆಂದರೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ವರದಿಯನ್ನು ಉತ್ಪಾದಿಸುತ್ತದೆ ಅದು ಉತ್ತಮ ಅರ್ಜಿಯನ್ನು ತಯಾರಿಸಲು ಆವಿಷ್ಕಾರಕರಿಗೆ ಸಹಾಯ ಮಾಡುತ್ತದೆ ಎರಡನೆಯ ಕಾರಣವೆಂದರೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ವರದಿಯನ್ನು ಉತ್ಪಾದಿಸುತ್ತದೆ ಅದು ಉತ್ತಮ ಅರ್ಜಿಯನ್ನು ತಯಾರಿಸಲು ಆವಿಷ್ಕಾರಕರಿಗೆ ಸಹಾಯ ಮಾಡುತ್ತದೆ ಡ್ರಾಫ್ಟಿಂಗ್ ಅನ್ನು ಸುಧಾರಿಸಬಹುದು ಏಕೆಂದರೆ ಒಮ್ಮೆ ನೀವು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ರಚಿಸಿದರೆ ಆವಿಷ್ಕಾರದ ವೈಶಿಷ್ಟ್ಯಗಳು ಯಾವುವು ಎಂದು ನಿಮಗೆ ತಿಳಿಯುತ್ತದೆ ಡ್ರಾಫ್ಟಿಂಗ್ ಅನ್ನು ಸುಧಾರಿಸಬಹುದು ಏಕೆಂದರೆ ಒಮ್ಮೆ ನೀವು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ರಚಿಸಿದರೆ ಆವಿಷ್ಕಾರದ ವೈಶಿಷ್ಟ್ಯಗಳು ಯಾವುವು ಎಂದು ನಿಮಗೆ ತಿಳಿಯುತ್ತದೆ ಪೇಟೆಂಟ್ ಪಡೆಯಬಹುದಾದ ಸೃಜನಶೀಲ ಲಕ್ಷಣಗಳು ಯಾವುವು ಪೇಟೆಂಟ್ ಪಡೆಯಬಹುದಾದ ಸೃಜನಶೀಲ ಲಕ್ಷಣಗಳು ಯಾವುವು ಮುಂಚಿನ ಕಲಾ ಹುಡುಕಾಟ ಅಥವಾ ಹುಡುಕಾಟ ವರದಿಯು ಇದೇ ರೀತಿಯ ಹಿಂದಿನ ಆವಿಷ್ಕಾರಗಳ ಬಗ್ಗೆ ಮನಸು ಪೇಟೆಂಟನ್ನು ನೀಡಬಹುದಾದ ಆವಿಷ್ಕಾರಗಳ ಗುಣಲಕ್ಷಣದ ಮಾಹಿತಿಯನ್ನು ಒದಗಿಸುತ್ತದೆ ಮುಂಚಿನ ಕಲಾ ಹುಡುಕಾಟ ಅಥವಾ ಹುಡುಕಾಟ ವರದಿಯು ಇದೇ ರೀತಿಯ ಹಿಂದಿನ ಆವಿಷ್ಕಾರಗಳ ಬಗ್ಗೆ ಮನಸು ಪೇಟೆಂಟನ್ನು ನೀಡಬಹುದಾದ ಆವಿಷ್ಕಾರಗಳ ಗುಣಲಕ್ಷಣದ ಮಾಹಿತಿಯನ್ನು ಒದಗಿಸುತ್ತದೆ ಪೇಟೆಂಟ್ ಪಡೆಯದ ಅಥವಾ ಪ್ರಮುಖವಲ್ಲದ ವೈಶಿಷ್ಟ್ಯಗಳಿಂದ ಕೂಡಿದ ಆವಿಷ್ಕಾರ ಮತ್ತು ಪೇಟೆಂಟ್ ಮಾಡಬಹುದಾದ ವೈಶಿಷ್ಟ್ಯಗಳನ್ನು ಹೊಂದಿರುವ ಆವಿಷ್ಕಾರವನ್ನು ಗುರುತಿಸಲು ವರದಿಯು ಸಂಶೋಧಕರಿಗೆ ಸಹಾಯ ಮಾಡುತ್ತದೆ ಪೇಟೆಂಟ್ ಪಡೆಯದ ಅಥವಾ ಪ್ರಮುಖವಲ್ಲದ ವೈಶಿಷ್ಟ್ಯಗಳಿಂದ ಕೂಡಿದ ಆವಿಷ್ಕಾರ ಮತ್ತು ಪೇಟೆಂಟ್ ಮಾಡಬಹುದಾದ ವೈಶಿಷ್ಟ್ಯಗಳನ್ನು ಹೊಂದಿರುವ ಆವಿಷ್ಕಾರವನ್ನು ಗುರುತಿಸಲು ವರದಿಯು ಸಂಶೋಧಕರಿಗೆ ಸಹಾಯ ಮಾಡುತ್ತದೆ ಪೇಟೆಂಟ್ ವಕೀಲರಿಗೆ ಕ್ಷೇತ್ರದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದಿದ್ದಲ್ಲಿ ಪೇಟೆಂಟ್ ಹಕ್ಕು ಪಡೆಯುವ ಸೃಜನಶೀಲ ವೈಶಿಷ್ಟ್ಯಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪೇಟೆಂಟ್ ವಕೀಲರಿಗೆ ಕ್ಷೇತ್ರದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದಿದ್ದಲ್ಲಿ ಪೇಟೆಂಟ್ ಹಕ್ಕು ಪಡೆಯುವ ಸೃಜನಶೀಲ ವೈಶಿಷ್ಟ್ಯಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪೇಟೆಂಟ್ ಪಡೆಯಲು ಅರ್ಹವಲ್ಲದ ವೈಶಿಷ್ಟಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಪೇಟೆಂಟ್ ಪಡೆಯಲು ಅರ್ಹವಲ್ಲದ ವೈಶಿಷ್ಟಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ರಚಿಸುವಲ್ಲಿ ಮತ್ತೊಂದು ಪ್ರಯೋಜನವಿದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ರಚಿಸುವಲ್ಲಿ ಮತ್ತೊಂದು ಪ್ರಯೋಜನವಿದೆ ನಿಮ್ಮ ಪೇಟೆಂಟ್ ವಿವರಣೆಯನ್ನು ರಚಿಸುವಾಗ ನಿಮ್ಮ ಪೇಟೆಂಟ್ ಅಪ್ಲಿಕೇಶನ್ನಲ್ಲಿ ಪುನರುತ್ಪಾದಿಸಬಹುದಾದ ಮೊದಲಿನ ಕಲೆಯ ಭಾಗಗಳಿವೆ ನಿಮ್ಮ ಪೇಟೆಂಟ್ ವಿವರಣೆಯನ್ನು ರಚಿಸುವಾಗ ನಿಮ್ಮ ಪೇಟೆಂಟ್ ಅಪ್ಲಿಕೇಶನ್ನಲ್ಲಿ ಪುನರುತ್ಪಾದಿಸಬಹುದಾದ ಮೊದಲಿನ ಕಲೆಯ ಭಾಗಗಳಿವೆ ಸರಿಯಾದ ಉಲ್ಲೇಖಗಳ ಮೂಲಕ ನೀವು ಆ ಹಿಂದಿನ ಕಲಾ ಉಲ್ಲೇಖಗಳನ್ನು ಸರಿಯಾದ ರೀತಿಯಲ್ಲಿ ನಕಲಿಸಬಹುದು ಮತ್ತು ಅಂಟಿಸಬಹುದು ಸರಿಯಾದ ಉಲ್ಲೇಖಗಳ ಮೂಲಕ ನೀವು ಆ ಹಿಂದಿನ ಕಲಾ ಉಲ್ಲೇಖಗಳನ್ನು ಸರಿಯಾದ ರೀತಿಯಲ್ಲಿ ನಕಲಿಸಬಹುದು ಮತ್ತು ಅಂಟಿಸಬಹುದು ಅದು ಕರಡು ರಚನೆಯಲ್ಲಿ ಸಾಕಷ್ಟು ಸಮಯ ಮತ್ತು ಶ್ರಮವನ್ನು ಉಳಿಸಬಹುದು ಅದು ಕರಡು ರಚನೆಯಲ್ಲಿ ಸಾಕಷ್ಟು ಸಮಯ ಮತ್ತು ಶ್ರಮವನ್ನು ಉಳಿಸಬಹುದು ನಿಮ್ಮ ಆವಿಷ್ಕಾರಕ್ಕೆ ಹಿನ್ನೆಲೆಯನ್ನು ರೂಪಿಸುವ ಮೊದಲಿನ ಕಲಾ ಪ್ರಕಟಣೆಗಳಿದ್ದರೆ ನೀವು ಅದಕ್ಕೆ ಉಲ್ಲೇಖಗಳನ್ನು ನೀಡಿ ಇತರ ಪೇಟೆಂಟ್ ಅಪ್ಲಿಕೇಶನ್ಗಳಿಂದ ಬಳಸಬಹುದು ನಿಮ್ಮ ಆವಿಷ್ಕಾರಕ್ಕೆ ಹಿನ್ನೆಲೆಯನ್ನು ರೂಪಿಸುವ ಮೊದಲಿನ ಕಲಾ ಪ್ರಕಟಣೆಗಳಿದ್ದರೆ ನೀವು ಅದಕ್ಕೆ ಉಲ್ಲೇಖಗಳನ್ನು ನೀಡಿ ಇತರ ಪೇಟೆಂಟ್ ಅಪ್ಲಿಕೇಶನ್ಗಳಿಂದ ಬಳಸಬಹುದು ಮೂರನೆಯ ಕಾರಣ ವಾಣಿಜ್ಯಕ್ಕೆ ಸಂಬಂಧಿಸಿದೆ ಮೂರನೆಯ ಕಾರಣ ವಾಣಿಜ್ಯಕ್ಕೆ ಸಂಬಂಧಿಸಿದೆ ಜನರು ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸುವ ಪ್ರಮುಖ ಕಾರಣವೆಂದರೆ ತಮ್ಮ ಆವಿಷ್ಕಾರಕ್ಕೆ ವಿಶೇಷತೆಯನ್ನು ಪಡೆಯುವುದು ಜನರು ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸುವ ಪ್ರಮುಖ ಕಾರಣವೆಂದರೆ ತಮ್ಮ ಆವಿಷ್ಕಾರಕ್ಕೆ ವಿಶೇಷತೆಯನ್ನು ಪಡೆಯುವುದು ಕ್ಷೇತ್ರದಲ್ಲಿ ವಿಶೇಷತೆಯನ್ನು ನೀಡುವ ಪೇಟೆಂಟ್ಗಳನ್ನು ಏಕೆ ಸಲ್ಲಿಸುತ್ತಾರೆ ಕ್ಷೇತ್ರದಲ್ಲಿ ವಿಶೇಷತೆಯನ್ನು ನೀಡುವ ಪೇಟೆಂಟ್ಗಳನ್ನು ಏಕೆ ಸಲ್ಲಿಸುತ್ತಾರೆ ಪೇಟೆಂಟ್ ಸಲ್ಲಿಸುವ ಮೂಲಕ ವಿಶೇಷತೆಯನ್ನು ಪಡೆಯಬಹುದೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ಮೊದಲಿನ ಕಲಾ ವರದಿ ಅಥವಾ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿ ಸಹಾಯಕವಾಗುತ್ತದೆ ಪೇಟೆಂಟ್ ಸಲ್ಲಿಸುವ ಮೂಲಕ ವಿಶೇಷತೆಯನ್ನು ಪಡೆಯಬಹುದೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ಮೊದಲಿನ ಕಲಾ ವರದಿ ಅಥವಾ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿ ಸಹಾಯಕವಾಗುತ್ತದೆ ಪೇಟೆಂಟನ್ನು ಹೊಡೆಯಲು ಸಾಧ್ಯವಾಗುವ ಇತರ ಮಾರ್ಗಗಳ ಬಗ್ಗೆಯೂ ಸಹ ಮಾಹಿತಿ ನೀಡುತ್ತದೆ ಮತ್ತು ಬೇರೊಬ್ಬರು ನಿಮ್ಮ ಆವಿಷ್ಕಾರವನ್ನು ಅನುಕರಣೆ ಮಾಡಲು ಸಾಧ್ಯವಿದೆಯೇ ಎಂಬುದನ್ನು ತಿಳಿಸಿಕೊಡುತ್ತದೆ ಪೇಟೆಂಟನ್ನು ಹೊಡೆಯಲು ಸಾಧ್ಯವಾಗುವ ಇತರ ಮಾರ್ಗಗಳ ಬಗ್ಗೆಯೂ ಸಹ ಮಾಹಿತಿ ನೀಡುತ್ತದೆ ಮತ್ತು ಬೇರೊಬ್ಬರು ನಿಮ್ಮ ಆವಿಷ್ಕಾರವನ್ನು ಅನುಕರಣೆ ಮಾಡಲು ಸಾಧ್ಯವಿದೆಯೇ ಎಂಬುದನ್ನು ತಿಳಿಸಿಕೊಡುತ್ತದೆ ಕಾರ್ಯನಿರ್ವಹಿಸುವ ಕ್ಷೇತ್ರವು ಜನದಟ್ಟಣೆಯಿಂದ ಕೂಡಿದ್ದರೆ ಬೇರೆಯವರು ನಿಮ್ಮ ಆವಿಷ್ಕಾರ ಕ್ಕಿಂತ ಸ್ವಲ್ಪ ಮಾರ್ಪಡಿಸಿ ಆವಿಷ್ಕಾರಕ್ಕೆ ಪೇಟೆಂಟ ಅನ್ನು ಪಡೆದು ಮಾರುಕಟ್ಟೆಯಲ್ಲಿ ಇರುತ್ತಾರೆ ಕಾರ್ಯನಿರ್ವಹಿಸುವ ಕ್ಷೇತ್ರವು ಜನದಟ್ಟಣೆಯಿಂದ ಕೂಡಿದ್ದರೆ ಬೇರೆಯವರು ನಿಮ್ಮ ಆವಿಷ್ಕಾರ ಕ್ಕಿಂತ ಸ್ವಲ್ಪ ಮಾರ್ಪಡಿಸಿ ಆವಿಷ್ಕಾರಕ್ಕೆ ಪೇಟೆಂಟ ಅನ್ನು ಪಡೆದು ಮಾರುಕಟ್ಟೆಯಲ್ಲಿ ಇರುತ್ತಾರೆ ಪೇಟೆಂಟ್ ಪಡೆಯುವ ಸಾಧ್ಯತೆ ಮತ್ತು ಆವಿಷ್ಕಾರಕ್ಕಾಗಿ ವಿಶೇಷ ಮಾರುಕಟ್ಟೆ ಪಡೆಯುವ ಸಾಧ್ಯತೆ ಮತ್ತು ಇತರ ವಾಣಿಜ್ಯ ಕಾರಣಗಳ ಮಾಹಿತಿ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದಿಂದ ಹೊರಬರುತ್ತದೆ ಪೇಟೆಂಟ್ ಪಡೆಯುವ ಸಾಧ್ಯತೆ ಮತ್ತು ಆವಿಷ್ಕಾರಕ್ಕಾಗಿ ವಿಶೇಷ ಮಾರುಕಟ್ಟೆ ಪಡೆಯುವ ಸಾಧ್ಯತೆ ಮತ್ತು ಇತರ ವಾಣಿಜ್ಯ ಕಾರಣಗಳ ಮಾಹಿತಿ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದಿಂದ ಹೊರಬರುತ್ತದೆ ಏಕೆಂದರೆ ಪೇಟೆಂಟ್ ಪಡೆಯುವುದು ಹಣದ ಗಣನೀಯ ಹೂಡಿಕೆಯನ್ನು ಒಳಗೊಂಡಿರುತ್ತದೆ ಏಕೆಂದರೆ ಪೇಟೆಂಟ್ ಪಡೆಯುವುದು ಹಣದ ಗಣನೀಯ ಹೂಡಿಕೆಯನ್ನು ಒಳಗೊಂಡಿರುತ್ತದೆ ಪೇಟೆಂಟ್ ಸಾಮರ್ಥ್ಯದ ವರದಿಯು ಆವಿಷ್ಕಾರ ಮಾಡಬೇಕೇ ಅಥವಾ ಬೇಡವೇ ಎಂಬುದನ್ನು ತಿಳಿಸಿಕೊಡುತ್ತದೆ ಪೇಟೆಂಟ್ ಸಾಮರ್ಥ್ಯದ ವರದಿಯು ಆವಿಷ್ಕಾರ ಮಾಡಬೇಕೇ ಅಥವಾ ಬೇಡವೇ ಎಂಬುದನ್ನು ತಿಳಿಸಿಕೊಡುತ್ತದೆ ಆವಿಷ್ಕಾರವು ಸಂಶೋಧಕನಿಗೆ ನಿರ್ಣಾಯಕವಾಗಿದೆಯೇ ಎಂದು ತಿಳಿಸಿಕೊಡುತ್ತದೆ ಆವಿಷ್ಕಾರವು ಸಂಶೋಧಕನಿಗೆ ನಿರ್ಣಾಯಕವಾಗಿದೆಯೇ ಎಂದು ತಿಳಿಸಿಕೊಡುತ್ತದೆ ಆವಿಷ್ಕಾರದ ಮೌಲ್ಯವು ಆವಿಷ್ಕಾರಕನಿಗೆ ನಿರ್ಣಾಯಕವಾಗಿದ್ದರೆ ಆವಿಷ್ಕಾರಕ ಪೇಟೆಂಟ್ ಸಾಮರ್ಥ್ಯದ ವರದಿ ಮಾತ್ರವಲ್ಲದೆ ಸಿಂಧುತ್ವ ಅಧ್ಯಯನವನ್ನು ಮಾಡಬಹುದು ಆವಿಷ್ಕಾರದ ಮೌಲ್ಯವು ಆವಿಷ್ಕಾರಕನಿಗೆ ನಿರ್ಣಾಯಕವಾಗಿದ್ದರೆ ಆವಿಷ್ಕಾರಕ ಪೇಟೆಂಟ್ ಸಾಮರ್ಥ್ಯದ ವರದಿ ಮಾತ್ರವಲ್ಲದೆ ಸಿಂಧುತ್ವ ಅಧ್ಯಯನವನ್ನು ಮಾಡಬಹುದು ಈ 2 ವರದಿಗಳ ನಡುವಿನ ವ್ಯತ್ಯಾಸವನ್ನು ಚರ್ಚಿಸಿದ್ದೇವೆ ಈ 2 ವರದಿಗಳ ನಡುವಿನ ವ್ಯತ್ಯಾಸವನ್ನು ಚರ್ಚಿಸಿದ್ದೇವೆ 4 ನೇ ಕಾರಣವು ಪ್ರಾಸಿಕ್ಯೂಷನ್ ಇತಿಹಾಸದ ಎಸ್ಟೊಪೆಲ್ ಅನ್ನು ತಪ್ಪಿಸಲು ಸಹಾಯ ಮಾಡುವ ಪೇಟೆಂಟ್ ಸಾಮರ್ಥ್ಯದ ವರದಿಯಾಗಿರಬಹುದು 4 ನೇ ಕಾರಣವು ಪ್ರಾಸಿಕ್ಯೂಷನ್ ಇತಿಹಾಸದ ಎಸ್ಟೊಪೆಲ್ ಅನ್ನು ತಪ್ಪಿಸಲು ಸಹಾಯ ಮಾಡುವ ಪೇಟೆಂಟ್ ಸಾಮರ್ಥ್ಯದ ವರದಿಯಾಗಿರಬಹುದು ಪ್ರಾಸಿಕ್ಯೂಷನ್ ಇತಿಹಾಸ ಎಸ್ಟೊಪೆಲ್ ಕಾನೂನು ಕ್ರಮದ ಒಂದು ಹಂತವಾಗಿದೆ ಪ್ರಾಸಿಕ್ಯೂಷನ್ ಇತಿಹಾಸ ಎಸ್ಟೊಪೆಲ್ ಕಾನೂನು ಕ್ರಮದ ಒಂದು ಹಂತವಾಗಿದೆ ಮುಂಚಿನ ಕಲೆಯನ್ನು ತಪ್ಪಿಸಲು ಆವಿಷ್ಕಾರಕನು ಹಕ್ಕನ್ನು ಕಡಿಮೆ ಮಾಡಬಹುದು ಮುಂಚಿನ ಕಲೆಯನ್ನು ತಪ್ಪಿಸಲು ಆವಿಷ್ಕಾರಕನು ಹಕ್ಕನ್ನು ಕಡಿಮೆ ಮಾಡಬಹುದು ನೀವು ಹಕ್ಕನ್ನು ಕಡಿಮೆಗೊಳಿಸಿದಾಗ ಸಮಾನತೆಯ ಸಿದ್ಧಾಂತದಂತಹ ತತ್ವಗಳಿವೆ ಅದು ಕಾನೂನು ಕ್ರಮದಲ್ಲಿ ಅನ್ವಯಿಸುವುದಿಲ್ಲ ನೀವು ಹಕ್ಕನ್ನು ಕಡಿಮೆಗೊಳಿಸಿದಾಗ ಸಮಾನತೆಯ ಸಿದ್ಧಾಂತದಂತಹ ತತ್ವಗಳಿವೆ ಅದು ಕಾನೂನು ಕ್ರಮದಲ್ಲಿ ಅನ್ವಯಿಸುವುದಿಲ್ಲ ಸಮಾನತೆಯ ಸಿದ್ಧಾಂತದ ಸೀಮಿತ ಅನ್ವಯವಾಗಿದೆ ಸಮಾನತೆಯ ಸಿದ್ಧಾಂತದ ಸೀಮಿತ ಅನ್ವಯವಾಗಿದೆ ಮುಂಚಿನ ಕಲಾ ಹುಡುಕಾಟವನ್ನು ನಡೆಸುವ ಮೂಲಕ ಮತ್ತು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ರಚಿಸುವ ಮೂಲಕ ರಕ್ಷಿತ ಹಕ್ಕನ್ನು ಹೇಗೆ ರಚಿಸುವುದು ಎಂಬುದನ್ನು ಫೈಲ್ ಮಾಡುವವರು ಅರ್ಥಮಾಡಿಕೊಳ್ಳುತ್ತಾರೆ ಮುಂಚಿನ ಕಲಾ ಹುಡುಕಾಟವನ್ನು ನಡೆಸುವ ಮೂಲಕ ಮತ್ತು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ರಚಿಸುವ ಮೂಲಕ ರಕ್ಷಿತ ಹಕ್ಕನ್ನು ಹೇಗೆ ರಚಿಸುವುದು ಎಂಬುದನ್ನು ಫೈಲ್ ಮಾಡುವವರು ಅರ್ಥಮಾಡಿಕೊಳ್ಳುತ್ತಾರೆ ಇದನ್ನು ಹೇಗೆ ಮಾಡಲಾಗುತ್ತದೆ ಇದನ್ನು ಹೇಗೆ ಮಾಡಲಾಗುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಬಳಸಿಕೊಂಡು ಕ್ಷೇತ್ರವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಇದನ್ನು ಮಾಡಲಾಗುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಬಳಸಿಕೊಂಡು ಕ್ಷೇತ್ರವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಇದನ್ನು ಮಾಡಲಾಗುತ್ತದೆ ಈ ತತ್ವವನ್ನು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಫೆಸ್ಟೋ ಪ್ರಕರಣದಲ್ಲಿ ಸ್ಥಾಪಿಸಲಾಗಿದೆ ಈ ತತ್ವವನ್ನು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಫೆಸ್ಟೋ ಪ್ರಕರಣದಲ್ಲಿ ಸ್ಥಾಪಿಸಲಾಗಿದೆ ಭವಿಷ್ಯದ ತಿದ್ದುಪಡಿಯನ್ನು ತಪ್ಪಿಸಲು ಪೇಟೆಂಟ್ ಸಾಮರ್ಥ್ಯದ ವರದಿಯು ಆವಿಷ್ಕಾರಕರಿಗೆ ಸಹಾಯ ಮಾಡುತ್ತದೆ ಭವಿಷ್ಯದ ತಿದ್ದುಪಡಿಯನ್ನು ತಪ್ಪಿಸಲು ಪೇಟೆಂಟ್ ಸಾಮರ್ಥ್ಯದ ವರದಿಯು ಆವಿಷ್ಕಾರಕರಿಗೆ ಸಹಾಯ ಮಾಡುತ್ತದೆ ಇದು ಪ್ರಾಸಿಕ್ಯೂಷನ್ ಹಿಸ್ಟರಿ ಎಸ್ಟೊಪೆಲ್ನಿಂದ ಹೊಡೆದಿದೆ ಇದು ಪ್ರಾಸಿಕ್ಯೂಷನ್ ಹಿಸ್ಟರಿ ಎಸ್ಟೊಪೆಲ್ನಿಂದ ಹೊಡೆದಿದೆ ಸಮಯದಲ್ಲಿ ನೀವು ಮುಂದುವರೆಯದಿದ್ದರೆ ಸಮಾನತೆ ಸಿದ್ಧಾಂತದ ವಿಶಾಲವಾದ ವ್ಯಾಖ್ಯಾನದ ಪ್ರಯೋಜನವನ್ನು ಪೇಟೆಂಟ್ ಅರ್ಜಿದಾರರಿಗೆ ವಿಸ್ತರಿಸಲಾಗುವುದಿಲ್ಲ ಸಮಯದಲ್ಲಿ ನೀವು ಮುಂದುವರೆಯದಿದ್ದರೆ ಸಮಾನತೆ ಸಿದ್ಧಾಂತದ ವಿಶಾಲವಾದ ವ್ಯಾಖ್ಯಾನದ ಪ್ರಯೋಜನವನ್ನು ಪೇಟೆಂಟ್ ಅರ್ಜಿದಾರರಿಗೆ ವಿಸ್ತರಿಸಲಾಗುವುದಿಲ್ಲ ಐದನೇ ಕಾರಣವೆಂದರೆ ಸಾಮರ್ಥ್ಯದ ಹುಡುಕಾಟ ವರದಿಯು ವಿದೇಶಗಳಲ್ಲಿ ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ಸಹಾಯಕವಾಗುತ್ತದೆ ಐದನೇ ಕಾರಣವೆಂದರೆ ಸಾಮರ್ಥ್ಯದ ಹುಡುಕಾಟ ವರದಿಯು ವಿದೇಶಗಳಲ್ಲಿ ಪೇಟೆಂಟ್ ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ಸಹಾಯಕವಾಗುತ್ತದೆ ಸಾಮಾನ್ಯವಾಗಿ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಪೇಟೆಂಟ್ ಅರ್ಜಿಯ ವೆಚ್ಚವೂ ಅಧಿಕವಾಗಿರುತ್ತದೆ ಆದ್ದರಿಂದ ಪೇಟೆಂಟ್ ಸಾಮರ್ಥ್ಯದ ವರದಿಯು ಆಕ್ಷೇಪಣೆಗಳ ಸಾಧ್ಯತೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಸಾಮಾನ್ಯವಾಗಿ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಪೇಟೆಂಟ್ ಅರ್ಜಿಯ ವೆಚ್ಚವೂ ಅಧಿಕವಾಗಿರುತ್ತದೆ ಆದ್ದರಿಂದ ಪೇಟೆಂಟ್ ಸಾಮರ್ಥ್ಯದ ವರದಿಯು ಆಕ್ಷೇಪಣೆಗಳ ಸಾಧ್ಯತೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಹಕ್ಕುಸ್ವಾಮ್ಯ ಹುಡುಕಾಟ ವರದಿಯು ಯಾವ ನ್ಯಾಯವ್ಯಾಪ್ತಿಯ ಪ್ರವೇಶಿಸಬೇಕೆಂಬುದನ್ನು ಶೋಧಕರಿಗೆ ತಿಳಿಸಿಕೊಡುತ್ತದೆ ಹಕ್ಕುಸ್ವಾಮ್ಯ ಹುಡುಕಾಟ ವರದಿಯು ಯಾವ ನ್ಯಾಯವ್ಯಾಪ್ತಿಯ ಪ್ರವೇಶಿಸಬೇಕೆಂಬುದನ್ನು ಶೋಧಕರಿಗೆ ತಿಳಿಸಿಕೊಡುತ್ತದೆ